ನಾವು ಸಕ್ರಿಯ ಲೊ ಪಾಸ್ ಫಿಲ್ಟರ್ ಬಗ್ಗೆ ಮಾತನಾಡುತ್ತಿದ್ದೆವು fc12πRC ಸಕ್ರಿಯ ಲೊ ಪಾಸ್ ಫಿಲ್ಟರ್ ನ ಸಂದರ್ಭದಲ್ಲಿ ನಾವು ಇನ್ಪುಟ್ ಸಿಗ್ನಲ್ ಮತ್ತು ಔಟ್ಪುಟ್ ಸಿಗ್ನಲ್ ಅನ್ನು ಮತ್ತು ಅವುಗಳ ನಡುವಿನ ಸಂಬಂಧವನ್ನು ನೋಡಬಹುದು ಸಕ್ರಿಯ ಲೊ ಪಾಸ್ ಫಿಲ್ಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಮೊದಲೇ ನೋಡಿದ್ದೇವೆ ಮತ್ತು ಕಟ್ ಆಫ್ ಫ್ರೀಕ್ವೆನ್ಸಿ ಯ ಸೂತ್ರ ಏನೆಂದು ನಮಗೆ ತಿಳಿದಿದೆ fc12πRC ಈಗ ನಮ್ಮಲ್ಲಿ ಒಂದು ಪ್ರತಿರೋಧಕ ಮತ್ತು ಒಂದು ಕೆಪಾಸಿಟರ್ ಇದೆ ನೀವು ಇನ್ವರ್ಟಿಂಗ್ ಅಥವಾ ನಾನ್ ಇನ್ವೆರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ಬಳಸಿದರೆ ಅದರ ಆಧಾರದ ಮೇಲೆ ನಿಮ್ಮ ಸರ್ಕ್ಯೂಟ್ ಬದಲಾಗುತ್ತದೆ ಎಂದು ನಾನು ನಿಮಗೆ ತೋರಿಸಿದ್ದೇನೆ ಇಲ್ಲಿ ನಾವು ಇನ್ವರ್ಟಿಂಗ್ ಆಂಪ್ಲಿಫಯರ್ ಅನ್ನು ಬಳಸುತ್ತಿದ್ದೇವೆ ಈಗ ನಾನು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಹೊಂದಿದ್ದೇನೆ ಮತ್ತು ಲೊ ಪಾಸ್ ಫಿಲ್ಟರ್ ಪ್ರಯೋಗಕ್ಕಾಗಿ ಅದನ್ನು ಪರೀಕ್ಷಿಸಲು ನಾನು ಬಯಸುತ್ತೇನೆ ಆದ್ದರಿಂದ ಆಪ್ ಆಂಪ್ ಆಧಾರಿತ ಲೊ ಪಾಸ್ ಫಿಲ್ಟರ್ ನ ಕೆಲಸವನ್ನು ಅಧ್ಯಯನ ಮಾಡುವುದು ಇದರ ಉದ್ದೇಶವಾಗಿದೆ ಆಪ್ ಆಂಪ್ ಆಧಾರಿತ ಲೊ ಪಾಸ್ ಫಿಲ್ಟರ್ ಎಂದರೆ ಅದು ಸಕ್ರಿಯ ಫಿಲ್ಟರ್ ಆಗಿದೆ ಆದ್ದರಿಂದ ಚಿತ್ರ 14 ರಲ್ಲಿ ತೋರಿಸಿರುವಂತೆ ಈ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ ನಾವು ಬಯಾಸ್ ನೀಡಿಲ್ಲ ಇದರ ಅರ್ಥ ಬಯಾಸ್ ಇಲ್ಲವೆಂದಲ್ಲ Vcc ಮತ್ತು -Vcc ಒಮ್ಮೆ ನಾವು ಇಲ್ಲಿ ತೋರಿಸಿದ ಹಾಗೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿದ ನಂತರ ನಾವು 5 ಹರ್ಟ್ಜ್ನಲ್ಲಿ 5V ಪೀಕ್ ಟು ಪೀಕ್ ಸೈನ್ ತರಂಗವನ್ನು ಅನ್ವಯಿಸುತ್ತೇವೆ ಏಕೆಂದರೆ ನಾವು ಲೊ ಪಾಸ್ ಫಿಲ್ಟರ್ ಅನ್ನು ನೋಡಲು ಬಯಸುತ್ತೇವೆ ಆದ್ದರಿಂದ ಕಡಿಮೆ ಆವರ್ತನಗಳು ಹಾದುಹೋಗಬೇಕು ಮತ್ತು ಆವರ್ತನವನ್ನು ಕಟ್ ಆಫ್ ಫ್ರೀಕ್ವೆನ್ಸಿ ಸೂತ್ರ 1 2πRC ಬಳಸಿ ಲೆಕ್ಕಹಾಕಲಾಗುತ್ತದೆ ಆ ಆವರ್ತನದ ನಂತರ ಅದು ಸಿಗ್ನಲ್ ಅನ್ನು ಹಾದುಹೋಗಲು ಬಿಡಬಾರದು ಇದರರ್ಥ ಅಂಪ್ಲಿಟ್ಯೂಡ್ ಕಡಿಮೆಯಾಗುತ್ತದೆ ಮತ್ತು ಅದು ಸಿಗ್ನಲ್ನ 1√2 ರಷ್ಟು ಕಡಿಮೆಯಾಗುತ್ತದೆ ಎಂದು ನೀವು ನೋಡುತ್ತೀರಿ ಮತ್ತು ಇದರ ಪರಿಣಾಮವಾಗಿ ಅದು ಕಡಿಮೆಯಾಗುತ್ತಲೇ ಇರುತ್ತದೆ ನಾವು ಈ ವಿಷಯವನ್ನು ಪ್ರಯೋಗದಲ್ಲಿ ನೋಡುತ್ತೇವೆ ಔಟ್ಪುಟ್ ವೋಲ್ಟೇಜ್ Vout ಅನ್ನು ಗಮನಿಸಿ ಮತ್ತು ಅದರ ಪೀಕ್ ಟು ಪೀಕ್ ಔಟ್ಪುಟ್ ವೋಲ್ಟೇಜ್ ಅನ್ನು ಬರೆದಿಟ್ಟುಕೊಳ್ಳಿ ಈಗ ನಾವು 10 ಹರ್ಟ್ಜ್ ನಿಂದ ಒಂದು ಹಂತದಲ್ಲಿ ಕ್ರಮೇಣವಾಗಿ ಆವರ್ತನವನ್ನು ಹೆಚ್ಚಿಸಲು ಪ್ರಾರಂಭಿಸುತ್ತೇವೆ ಅಂದರೆ ಮೊದಲ ಆವರ್ತನ f1 10 ಹರ್ಟ್ಜ್ ಎರಡನೇ f 2 20 ಹರ್ಟ್ಜ್ f 3 30 ಹರ್ಟ್ಜ್ ಮತ್ತು ಹೀಗೆ ನಿಮ್ಮ ಕಟ್ ಆಫ್ ಫ್ರೀಕ್ವೆನ್ಸಿ fc ಅಂದರೆ 159 15 ಹರ್ಟ್ಜ್ ತದನಂತರ ನಾವು fin ಆವರ್ತನವನ್ನು fc ಗಿಂತ ಹೆಚ್ಚಿಸಿದಾಗ ನೀವು ಲೊ ಪಾಸ್ ಫಿಲ್ಟರ್ನ ಪಾತ್ರವನ್ನು ನೋಡುತ್ತೀರಿ ಇದು ನೀವೆಲ್ಲರೂ ಮಾಡಬಹುದಾದಂತಹ ಒಂದು ಪ್ರಯೋಗವಾಗಿದೆ ನಾವು ಮೊದಲೇ ನೋಡಿದಂತೆ ಪಿಸ್ಪೈಸ್ಬಳಸಿ ನೀವು ಇದೇ ರೀತಿಯ ಪ್ರಯೋಗವನ್ನು ಸಹ ಮಾಡಬಹುದು ಆದರೆ ಇದನ್ನು ಮಾಡುವ ಅತ್ಯುತ್ತಮ ಮಾರ್ಗವೆಂದರೆ ಬ್ರೆಡ್ಬೋರ್ಡ್ ವಿದ್ಯುತ್ ಸರಬರಾಜು ಫನ್ಕ್ಷನ್ ಜನರೇಟರ್ ಮತ್ತು ಆಸಿಲ್ಲೋಸ್ಕೋಪ್ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಬಳಸಿ ಮತ್ತು ಮೊದಲು ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ ಮತ್ತು ಬ್ರೆಡ್ಬೋರ್ಡ್ನಲ್ಲಿ ಈ ಸರ್ಕ್ಯೂಟ್ ಅನ್ನು ಸಂಪರ್ಕಿಸುವ ಮೂಲಕ ನಾವು ಏನು ಪಡೆಯುತ್ತೇವೆ ಎಂದು ನೋಡೋಣ ಇಲ್ಲಿ ನಾವು ಸಕ್ರಿಯ ಲೊ ಪಾಸ್ ಫಿಲ್ಟರ್ ಅನ್ನು ನೋಡುತ್ತೇವೆ ಇದು ಸಕ್ರಿಯ ಲೊ ಪಾಸ್ ಫಿಲ್ಟರ್ನ ಸರ್ಕ್ಯೂಟ್ ಆಗಿದೆ ನಾವು ನೋಡುವಂತೆ ಅಲ್ಲಿ R ಮತ್ತು C ಇದೆ ಮತ್ತು ನಾವು ವಿಭಿನ್ನ ಆವರ್ತನದ ಇನ್ಪುಟ್ನಲ್ಲಿ ವಿಭಿನ್ನ ಸಿಗ್ನಲ್ ಅನ್ನು ಅನ್ವಯಿಸಬಹುದು ಮತ್ತು ಈ ನಿರ್ದಿಷ್ಟ ಸರ್ಕ್ಯೂಟ್ ಗೆ ಅನುಗುಣವಾಗಿ ನಾವು ಔಟ್ಪುಟ್ ಸಿಗ್ನಲ್ನಲ್ಲಿನ ಬದಲಾವಣೆಯನ್ನು ಮತ್ತು ಅದರ ತರಂಗರೂಪವನ್ನು ನೋಡುತ್ತೇವೆ ಆದ್ದರಿಂದ ಈಗ ನಾವು ಮಾಡಬೇಕಾಗಿರುವ ಕೆಲಸ ಏನೆಂದರೆ ಆಪರೇಷನ್ ಆಂಪ್ಲಿಫೈಯರ್ಗೆ ಬಯಾಸ್ ವೋಲ್ಟೇಜ್ ಅನ್ನು ಅನ್ವಯಿಸುವುದು ಆದ್ದರಿಂದ ಸೀತಾರಾಮ್ ಅವರು ಬಯಾಸ್ ವೋಲ್ಟೇಜ್ ಅನ್ನು ಅನ್ವಯಿಸಲಿದ್ದಾರೆ ಎಂದು ನೀವು ನೋಡುತ್ತೀರಿ ನಾವು ಬ್ರೆಡ್ಬೋರ್ಡ್ನಲ್ಲಿ ಗಮನಹರಿಸಿದರೆ ಅವರು ಆಪರೇಷನಲ್ ಆಂಪ್ಲಿಫೈಯರ್ ಗೆ ಬಯಾಸ್ ವೋಲ್ಟೇಜ್ VCC ಮತ್ತು VCC ಅನ್ನು ಅನ್ವಯಿಸುತ್ತಿರುವುದನ್ನು ನೋಡಬಹುದು ಈಗ ಅವರು ಮಾಡಬೇಕಾಗಿರುವುದು ಏನೆಂದರೆ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ನ ಇನ್ಪುಟ್ಗೆ ಅಥವಾ ಫಿಲ್ಟರ್ ನ ಇನ್ಪುಟ್ ಗೆ 5 ವಿ ಪೀಕ್ ಟು ಪೀಕ್ ಅನ್ನು ಅನ್ವಯಿಸಬೇಕು ಮೊದಲು ನಾವು 5 V ಇದೆಯೇ ಅಥವಾ ಇಲ್ಲವೇ ಎಂದು ನೋಡುತ್ತೇವೆ ಅದು 10 ಹರ್ಟ್ಜ್ ಇದೆಯೇ ಅಥವಾ ಇಲ್ಲವೇ ಎಂದು ನಾವು ಫ್ರೀಕ್ವೆನ್ಸಿ ಜನರೇಟರ್ ಅನ್ನು ಪರಿಶೀಲಿಸುತ್ತೇವೆ ಈಗ ಅವರು ಫಿಲ್ಟರ್ನ ಔಟ್ಪುಟ್ಅನ್ನು ಮತ್ತು ಫನ್ಕ್ಷನ್ ಜನರೇಟರ್ ನ ಇನ್ಪುಟ್ ಅನ್ನು ಆಸಿಲ್ಲೋಸ್ಕೋಪ್ಗೆ ಸಂಪರ್ಕಿಸುತ್ತಿದ್ದಾರೆ ಇನ್ಪುಟ್ ಮತ್ತು ಔಟ್ಪುಟ್ಗೆ ಏನಾಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅವರು ಫನ್ಕ್ಷನ್ ಜನರೇಟರ್ ನಿಂದ ಆಸಿಲ್ಲೋಸ್ಕೋಪ್ಗೆ ಇನ್ಪುಟ್ ಅನ್ನು ಸಂಪರ್ಕಿಸುತ್ತಿದ್ದಾರೆ ಆದ್ದರಿಂದ ನಾವು ಏಕಕಾಲದಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಸಿಗ್ನಲ್ಗಳನ್ನು ನೋಡಿದಾಗ 5 ವಿ ಪೀಕ್ ಟು ಪೀಕ್ ಮಟ್ಟದಲ್ಲಿದೆ ಎಂದು ಗಮನಿಸಬಹುದು ನಿಮ್ಮ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಬಹುತೇಕ ಒಂದೇ ಸಮನಾಗಿರುತ್ತದೆ ಕೆಲವೊಮ್ಮೆ ನೀವು ಪ್ರೋಬ್ ನಿಂದ ಉಂಟಾದ ಸಿಗ್ನಲ್ನ ಕ್ಲಿಪಿಂಗ್ ಅಥವಾ ಸಿಗ್ನಲ್ನಲ್ಲಿನ ನೋಯ್ಸ್ ಅನ್ನು ನೋಡಬಹುದು ಅದು ಸರ್ಕ್ಯೂಟ್ನಲ್ಲಿನ ಸಡಿಲ ಸಂಪರ್ಕದಿಂದಾಗಿರಬಹುದು ಈಗ ಅವರು 20 ಹರ್ಟ್ಜ್ಗೆ ಹೆಚ್ಛಿಸುತ್ತಿದ್ದಾರೆ ನೀವು ಫಂಕ್ಷನ್ ಜನರೇಟರ್ ಅನ್ನು ನೋಡಬಹುದು ಹಾಗು ಈಗ ದಯವಿಟ್ಟು ಆಸಿಲ್ಲೋಸ್ಕೋಪ್ ಬಗ್ಗೆ ಗಮನಹರಿಸಿ ಆವರ್ತನವು 20 ಹರ್ಟ್ಜ್ ಆಗಿದೆ ಆದ್ದರಿಂದ ಆ ಇನ್ಪುಟ್ ಅನ್ನು ಈಗ 30 ಹರ್ಟ್ಜ್ ಎಂದು ಬದಲಾಯಿಸಲಾಗಿದೆ ಪೀಕ್ ಟು ಪೀಕ್ ವೋಲ್ಟೇಜ್ ಸುಮಾರು 4 96 ಆಗಿದೆ ಹಳದಿ ಬಣ್ಣವು ನಿಮ್ಮ ಇನ್ಪುಟ್ ಮತ್ತು ನೀಲಿ ಬಣ್ಣವು ನಿಮ್ಮ ಔಟ್ಪುಟ್ ಆಗಿದೆ ಆದ್ದರಿಂದ ಇನ್ಪುಟ್ ಮತ್ತು ಔಟ್ಪುಟ್ ವಿಷಯದಲ್ಲಿ ನೀವು ಅರ್ಥಮಾಡಿಕೊಳ್ಳಬೇಕು ವೋಲ್ಟೇಜ್ ಅದೇ ಪೀಕ್ ಟು ಪೀಕ್ ವೋಲ್ಟೇಜ್ ಆಗಿದ್ದು ಮತ್ತು ಆವರ್ತನವು ಸುಮಾರು 29 ಹರ್ಟ್ಜ್ನಿಂದ 30 ಹರ್ಟ್ಜ್ ಆಗಿದೆ ಎಂದು ನೀವು ನೋಡುತ್ತೀರಿ ಮುಂದಿನದನ್ನು 40 ಹರ್ಟ್ಜ್ಗೆ ಹೆಚ್ಚಿಸುತ್ತಿರುವುದನ್ನು ಇಲ್ಲಿ ನೀವು ನೋಡಬಹುದು ಇನ್ಪುಟ್ ವೋಲ್ಟೇಜ್ ಪೀಕ್ ಟು ಪೀಕ್ 4 96 ಔಟ್ಪುಟ್ ವೋಲ್ಟೇಜ್ 4 96 ಆಗಿದೆ ಇನ್ಪುಟ್ನ ಆವರ್ತನ 40 ಹರ್ಟ್ಜ್ ಔಟ್ಪುಟ್ ಆವರ್ತನ 40 ಹರ್ಟ್ಜ್ ಆಗಿದೆ ಆದ್ದರಿಂದ ಇದು 50 ಹರ್ಟ್ಜ್ಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ನಾವು 60 ಹರ್ಟ್ಜ್ಗೆ ಹೋಗೋಣ 80 ಹರ್ಟ್ಜ್ ವರೆಗೆ ಯಾವುದೇ ಬದಲಾವಣೆ ಇಲ್ಲ ಫಿಲ್ಟರ್ ಆವರ್ತನವನ್ನು ಹಾದುಹೋಗಲು ಅನುಮತಿಸುತ್ತದೆ ಇವೆಲ್ಲವೂ ಕಡಿಮೆ ಆವರ್ತನಗಳಾಗಿವೆ ಮತ್ತು ನಮ್ಮ fc 159 15 ಹರ್ಟ್ಜ್ ಅದು ಈ ಮೌಲ್ಯವನ್ನು ತಲುಪಿದ ನಂತರದಲ್ಲಿ ಅದು ಅಂಪ್ಲಿಟ್ಯೂಡ್ ಅನ್ನು ಬದಲಾಯಿಸಲು ಪ್ರಾರಂಭಿಸುತ್ತದೆ ಅಥವಾ ಅದು ಆವರ್ತನವನ್ನು ರವಾನಿಸಲು ಅನುಮತಿಸುವುದಿಲ್ಲ ನಾವು 150 Hz ಗೆ ಹೆಚ್ಚಿಸೋಣ ಆದ್ದರಿಂದ 150 ಕ್ಕೆ ಇದು 150 ಹರ್ಟ್ಜ್ ಸಿಗ್ನಲ್ ಅನ್ನು RC ಫಿಲ್ಟರ್ ಮೂಲಕ ಹಾದುಹೋಗಲು ಅನುವು ಮಾಡಿಕೊಡುತ್ತದೆ ವೋಲ್ಟೇಜ್ ನೋಡಿ 96 ವೋಲ್ಟ್ ಇದು ಕೂಡ ಹೋಲುತ್ತದೆ ಇದರರ್ಥ 150 ಹರ್ಟ್ಜ್ ತನಕ ನಿಮ್ಮ ಸಿಗ್ನಲ್ನಲ್ಲಿ ಯಾವುದೇ ಕ್ಷೀಣತೆ ಇಲ್ಲ ಈಗ ಸಿಗ್ನಲ್ ಅನ್ನು ನಿಧಾನವಾಗಿ ಹೆಚ್ಚಿಸೋಣ ಅವರು ಆವರ್ತನವನ್ನು ಹೆಚ್ಚಿಸಿದಾಗ ಅಂಪ್ಲಿಟ್ಯೂಡ್ ಕಡಿಮೆಯಾಗಲು ಪ್ರಾರಂಭಿಸಬೇಕು ಆದ್ದರಿಂದ 1 2πRC ಯ ಪ್ರಕಾರ fc ಯ ಮೌಲ್ಯ ಏನು ಎಂದು ನೋಡೋಣ ನಾನು ಇದನ್ನು ಬಳಸಿದರೆ fc ಮೌಲ್ಯ 1 ಆಗಿದೆ ಅಂಪ್ಲಿಟ್ಯೂಡ್ ನಲ್ಲಿನ ಬದಲಾವಣೆಯನ್ನು ನಾವು ಏಕೆ ನೋಡಲು ಸಾಧ್ಯವಾಗಲಿಲ್ಲ ಏಕೆಂದರೆ 10 ಕಿಲೋ ಓಮ್ ಬದಲಿಗೆ ಅವರು ಒಂದು ಕಿಲೋ ಓಮ್ನ ಪ್ರತಿರೋಧಕವನ್ನು ಬಳಸಿದರು ಆದ್ದರಿಂದ ನಾವು ಈಗ 1 ಕಿಲೋ ಓಮ್ ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ನನ್ನ fc 1 59 ಕಿಲೋ ಹರ್ಟ್ಜ್ ಆಗಿರುತ್ತದೆ ಏಕೆಂದರೆ ಇಲ್ಲಿ 10 ಕಿಲೋ ಓಮ್ ಬದಲಿಗೆ ನಾವು 1 ಕಿಲೋ ಓಮ್ ಬಳಸಿದ್ದೇವೆ ಈಗ 1 ಕಿಲೋ ಹರ್ಟ್ಜ್ ವರೆಗೆ ಆವರ್ತನವನ್ನು ಹೆಚ್ಚಿಸೋಣ ನಮ್ಮ ಕಟ್ ಆಫ್ ಆವರ್ತನ ಎಷ್ಟು 1 ಕಿಲೋ ಓಮ್ಗೆ ಸಮಾನವಾದ ಆರ್ 1 ಮತ್ತು ಆರ್ 2 ಅನ್ನು ಆಧರಿಸಿ ನಾವು ಲೆಕ್ಕ ಹಾಕಿದ ಹೊಸ ಕಟ್ ಆಫ್ ಆವರ್ತನವು 1 59 ಕಿಲೋ ಹರ್ಟ್ಜ್ ಆಗಿದೆ ಇದರರ್ಥ ಸಕ್ರಿಯ ಲೊ ಪಾಸ್ ಫಿಲ್ಟರ್ 1 59 ಕಿಲೋ ಹರ್ಟ್ಜ್ ತನಕ ಆವರ್ತನವನ್ನು ಅನುಮತಿಸುತ್ತದೆ ಮತ್ತು ಅದಕ್ಕಿಂತ ಹೆಚ್ಚಿನದನ್ನು ಅದು ಅನುಮತಿಸುವುದಿಲ್ಲ ಅಂದರೆ ಗರಿಷ್ಠ ವೋಲ್ಟೇಜ್ನಲ್ಲಿನ ಬದಲಾವಣೆಯನ್ನು ನೀವು ನೋಡಬಹುದು ಆದ್ದರಿಂದನಾವು ಈಗ ಆವರ್ತನವನ್ನು ಹೆಚ್ಚಿಸುತ್ತಾ ಇರೋಣ ಪೀಕ್ ಟು ಪೀಕ್ ವೋಲ್ಟೇಜ್ನಲ್ಲಿ ಬದಲಾವಣೆ ಇದೆ ಎಂದು ಈಗ ನೀವು ನೋಡುತ್ತೀರಿ ಅದು 4 15 Vಗೆ 4 16 V ಆಗಿದೆ ಈಗ ನೀವು ಹೆಚ್ಚಿಸುತ್ತಾ ಹೋದಂತೆ ವೋಲ್ಟೇಜ್ ಬದಲಾವಣೆಯನ್ನು ನೋಡಬಹುದು ಅದು 3 52 ವೋಲ್ಟ್ ಎಂದು ನೀವು ನೋಡಬಹುದು ವೋಲ್ಟೇಜ್ನಲ್ಲಿನ ಈ ಬದಲಾವಣೆ ಮತ್ತು ಆವರ್ತನದಲ್ಲಿನ ಬದಲಾವಣೆಯ ಬಗ್ಗೆ ನೀವು ಗಮನ ಹರಿಸಿರಿ ಆದ್ದರಿಂದ ಅವರು ಇನ್ಪುಟ್ ಆವರ್ತನವನ್ನು ಹೆಚ್ಚಿಸುತ್ತಾ ಹೋದಂತೆ ಔಟ್ಪುಟ್ ಕಡಿಮೆಯಾಗುತ್ತಾ ಹೋಗುತ್ತದೆ ವೋಲ್ಟೇಜ್ ಮಾತ್ರವಲ್ಲ ಆವರ್ತನವೂ ಸಹ ನಿಮ್ಮ ಆವರ್ತನವು ಸಹ ಅನುಮತಿಸುವುದಿಲ್ಲ ಮತ್ತು ನಿಮ್ಮ ವೋಲ್ಟೇಜ್ ಸಹ ಚಿಕ್ಕದಾಗುತ್ತಿದೆ ಅಂದರೆ ನಿಮ್ಮ ಪೀಕ್ ಟು ಪೀಕ್ ವೋಲ್ಟೇಜ್ ಬದಲಾಗುತ್ತಿದೆ ಆದ್ದರಿಂದ ನಾವು 1 ಕಿಲೋ ಓಮ್ ಅನ್ನು ಆಧರಿಸಿ ಮರು ಲೆಕ್ಕಾಚಾರ ಮಾಡಿದ್ದೇವೆ ಮತ್ತು ನಾವು ಕಂಡುಕೊಂಡದ್ದು ಕಟ್ ಆಫ್ ಆವರ್ತನ 1 59 ಕಿಲೋ ಹರ್ಟ್ಜ್ ಆದ್ದರಿಂದ ಅದರ ಆಧಾರದ ಮೇಲೆ ನೀವು ಈಗ ಪ್ರಾಯೋಗಿಕ ಪ್ರಯೋಗವನ್ನು ನೋಡಬಹುದು ಅಲ್ಲಿ ಇನ್ಪುಟ್ ಆವರ್ತನವನ್ನು ಬದಲಾಯಿಸುವುದರಿಂದ ನಾವು ಔಟ್ಪುಟ್ ಆವರ್ತನದಲ್ಲಿನ ಬದಲಾವಣೆಯನ್ನು ನೋಡಬಹುದು ಆದರೆ ಕಟ್ ಆಫ್ ಆವರ್ತನದ ಮೇಲೆ ಆಂಪ್ಲಿಟ್ಯೂಡ್ ಪೀಕ್ ಟು ಪೀಕ್ ವೋಲ್ಟೇಜ್ನಲ್ಲಿ ಬದಲಾವಣೆ ಕಂಡುಬರುತ್ತದೆ ಅದೇ ಸಮಯದಲ್ಲಿ ನಿರ್ದಿಷ್ಟ ಆವರ್ತನದಲ್ಲಿ ರವಾನಿಸಲು ಅನುಮತಿಸಲಾಗುವುದಿಲ್ಲ ಮತ್ತು ಇದು ಹೆಚ್ಚಿನ ಸಕ್ರಿಯ ಲೊ ಪಾಸ್ ಫಿಲ್ಟರ್ ನ ಪಾತ್ರವಾಗಿದೆ ನಾವು R ಅನ್ನು ಬಳಸುತ್ತಿರುವ ಕಾರಣ ನಾವು C ಅನ್ನು ಬಳಸುತ್ತಿದ್ದೇವೆ ಮತ್ತು ನಾವು ಆಪರೇಷನ್ ಆಂಪ್ಲಿಫೈಯರ್ ಅನ್ನು ಬಳಸುತ್ತಿದ್ದೇವೆ ಮತ್ತು ಈಗ ಇಲ್ಲಿ ನಾವು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ಆಪ್ ಆಂಪ್ ಆಗಿ ಬಳಸುತ್ತಿದ್ದೇವೆ ಲೊ ಪಾಸ್ ಫಿಲ್ಟರ್ನ ಸಂದರ್ಭದಲ್ಲಿ ನಾವು ಇನ್ವರ್ಟಿಂಗ್ ಅಲ್ಲದ ಆಂಪ್ಲಿಫೈಯರ್ ಅನ್ನು ಸಹ ಬಳಸಬಹುದು ಆದ್ದರಿಂದ ಇದು ಇನ್ವರ್ಟಿಂಗ್ ಮಾಡದ ಆಂಪ್ಲಿಫೈಯರ್ ಆಗಿದ್ದರೆ ಅದು ಇನ್ನೂ ಸಕ್ರಿಯ ಫಿಲ್ಟರ್ ಆಗಿದೆ ಅದು ಇನ್ವರ್ಟಿಂಗ್ ಆಂಪ್ಲಿಫಯರ್ ಆಗಿದ್ದಲ್ಲಿ ಅದು ಸಹ ಸಕ್ರಿಯ ಫಿಲ್ಟರ್ ಆಗಿದೆ ಆದರೆ fc ಯ ಸೂತ್ರವು ಒಂದೇ ಆಗಿರುತ್ತದೆ fc12πRC ನೀವು 10 ಕಿಲೋಗಳ R ಅನ್ನು ಮತ್ತು 1 ಕಿಲೋ ಓಮ್ನ R ಬಳಸಿದರೆ ಯಾವುದೇ ತಪ್ಪಿಲ್ಲ ಆದರೆ ನಿಮ್ಮ ಕಟ್ ಆಫ್ ಆವರ್ತನದಲ್ಲಿ ದೊಡ್ಡ ಬದಲಾವಣೆಯಿದೆ ಆದ್ದರಿಂದ ನಾವು ಪ್ರಯೋಗವನ್ನು ನಿರ್ವಹಿಸುವಾಗ ಇದು 159 ಹರ್ಟ್ಜ್ R1 ಮತ್ತು R2 10 ಕಿಲೋ ಓಮ್ ಎಂದು ಊಹಿಸಿ ಮತ್ತು ಅದು ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಅಲ್ಲಿ ದೋಷವಿದೆ ಎಂದು ತಿಳಿದು ನಮಗೆ ಆಶ್ಚರ್ಯವಾಯಿತು ಇದು ಕಾರ್ಯನಿರ್ವಹಿಸುತ್ತಿಲ್ಲ ಏಕೆಂದರೆ ಪ್ರತಿರೋಧಕ ಮೌಲ್ಯಗಳು ಕಿಲೋ ಓಮ್ನಲ್ಲಿ ಸಿಗಲಿಲ್ಲ ಮತ್ತು ವಾಸ್ತವವಾಗಿ ಅವು 1 ಕಿಲೋ ಓಮ್ಗಳಾಗಿವೆ ಆದರೆ ನಾವು ನಮ್ಮ ಕಟ್ ಆಫ್ ಆವರ್ತನ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿದಾಗ ಹಾಗು ಮತ್ತೆ ಪರಿವರ್ತಿಸಿದಾಗ fc ಮೌಲ್ಯವು ಸುಮಾರು 1 59 ಕಿಲೋ ಹರ್ಟ್ಜ್ ತದನಂತರ ನಾವು ಪ್ರಯೋಗವನ್ನು ಮಾಡಿದಾಗ ಸೈದ್ಧಾಂತಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಡೇಟಾ ಹೊಂದಿಕೆಯಾಗುತ್ತಿದೆ ಎಂದು ನಾವು ನೋಡಬಹುದು ಆದ್ದರಿಂದ ಈ ನಿರ್ದಿಷ್ಟವಾದ ಮಾಡ್ಯೂಲ್ ಸ್ವಲ್ಪ ಹೆಚ್ಚಿನ ಸಮಯದ್ದು ಏಕೆಂದರೆ ನನ್ನ ಹೆಚ್ಚಿನ ಮಾಡ್ಯೂಲ್ಗಳು ಅರ್ಧ ಗಂಟೆಯಿಂದ 40 ನಿಮಿಷಗಳವರೆಗೆ ಇರುತ್ತವೆ ಮತ್ತು ಇದು ಸುಮಾರು 1 ಗಂಟೆ 20 ನಿಮಿಷಗಳು ಕಾರಣವೆಂದರೆ ನೀವು ಫಿಲ್ಟರ್ಗಳ ಕುರಿತಾದ ಮಾಹಿತಿಯನ್ನು ಅಪೂರ್ಣವಾಗಿ ತಿಳಿದುಕೊಳ್ಳುವುದನ್ನು ನಾನು ಬಯಸುವುದಿಲ್ಲ ಈ ಮಾಡ್ಯೂಲ್ ಓದುವಾಗ ಬಹುಶಃ ನೀವು ಈಗಾಗಲೇ 2 ಅಥವಾ 3 ವಿರಾಮಗಳನ್ನು ತೆಗೆದುಕೊಂಡಿದ್ದೀರಿ ಅದು ಉತ್ತಮವಾಗಿದೆ ನೀವು ವಿರಾಮ ತೆಗೆದುಕೊಳ್ಳಿ NPTEL ವೀಡಿಯೊಗಳ ಪ್ರಯೋಜನವೆಂದರೆ ನೀವು ಯಾವುದೇ ಸಮಯದಲ್ಲಿ ನಿಲ್ಲಿಸಬಹುದು ಇಂದು ನಾವು ಲೊ ಪಾಸ್ ಅನ್ನು ನೋಡಿದ್ದೇವೆ ಆದ್ದರಿಂದ ಲೊ ಪಾಸ್ ಫಿಲ್ಟರ್ಗಳನ್ನು ಅರ್ಥಮಾಡಿಕೊಳ್ಳಲು ನೀವು ತುಂಬಾ ಸಮಯ ತೆಗೆದುಕೊಂಡಿದ್ದರೆ ಹೈ ಪಾಸ್ ಮತ್ತು ಬ್ಯಾಂಡ್ ಪಾಸ್ಗಾಗಿ ನೀವು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ ಎಂದು ನೀವು ಭಾವಿಸಬಹುದು ಆದ್ದರಿಂದ ಅದನ್ನು ನೋಡಿ ಅರ್ಥಮಾಡಿಕೊಳ್ಳಿ ಇವುಗಳು ನಿಮಗೆ ನಾನು ತೋರಿಸಲು ಪ್ರಯತ್ನಿಸುತ್ತಿರುವ ಬಹಳ ಮುಖ್ಯವಾದ ಪ್ರಯೋಗಗಳು ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಮೊದಲು ಅದನ್ನು ನೀವೇ ಕಂಡುಹಿಡಿಯಲು ಪ್ರಯತ್ನಿಸಿ ನಿಮಗೆ ಇನ್ನೂ ಉತ್ತರ ಸಿಗದಿದ್ದರೆ ದಯವಿಟ್ಟು ನನ್ನನ್ನು ಕೇಳಲು ಹಿಂಜರಿಯಬೇಡಿ ನಿಮಗೆ ಸಹಾಯ ಮಾಡಲು ನಾನು ಇದ್ದೇನೆ ಮುಂದಿನ ಮಾಡ್ಯೂಲ್ನಲ್ಲಿ ಮತ್ತೊಂದು ಪರಿಶೋಧನೆಯೊಂದಿಗೆ ನಾನು ನಿಮ್ಮನ್ನು ನೋಡುತ್ತೇನೆ ಆದ್ದರಿಂದ ಇದರೊಂದಿಗೆ ನಾನು ಈ ಮಾಡ್ಯೂಲ್ ಅನ್ನು ಮುಗಿಸುತ್ತೇನೆ ನಾನು ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ನೋಡುತ್ತೇನೆ